ಈಗ ನಾವು ಊಹಾ ಪರೀಕ್ಷೆಗೆ ಬರುತ್ತೇವೆ ಇದು ಈ ಸಂಖ್ಯಾಶಾಸ್ತ್ರದ ಪರಿಕಲ್ಪನೆಗಳನ್ನು ಒಳಗೊಂಡಿರುವ ಮತ್ತೊಂದು ಅಪ್ಲಿಕೇಶನ್ ಆಗಿದೆ ಪ್ರಯೋಗಗಳ ವಿನ್ಯಾಸದಲ್ಲಿ ಸ್ವಲ್ಪಮಟ್ಟಿನ ಇಳಿದಿದ್ದರೂ ಸಹ ಇದು ತುಂಬಾ ಆಸಕ್ತಿದಾಯಕ ಮತ್ತು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ರಾಯೋಗಿಕ ವಿನ್ಯಾಸವನ್ನು ಯಾರೂ ನಿಜವಾಗಿಯೂ ಊಹಾ ಪರೀಕ್ಷೆಯಂತೆ ನೋಡುತ್ತಾರೆ ಆದರೆ ಇದು ಪ್ರಯೋಗಗಳ ವಿನ್ಯಾಸದ ಒಂದು ಪ್ರಮುಖ ಭಾಗವಾಗಿದೆ ನೀವು ಏನು ಮಾಡುತ್ತೀರಿ ಎಂಬುದು ನೀವು ಊಹೆಯನ್ನು ಸೂಚಿಸುತ್ತೀರಿ ಅಥವಾ ನೀವು ಒಂದು ಸಿದ್ಧಾಂತವನ್ನು ಸೂಚಿಸಿ ಮತ್ತು ನಿಮ್ಮ ಕಲ್ಪನೆ ಸಮರ್ಪಕವಾಗಿ ಬೆಂಬಲಿಸುತ್ತದೆಯೇ ಎಂಬುದನ್ನು ನೋಡಲು ಮಾದರಿಯಲ್ಲಿರುವ ಡೇಟಾವನ್ನು ಬಳಸಿ ಜನಸಂಖ್ಯೆಯ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾವು ಸಿದ್ಧಾಂತ ಪರೀಕ್ಷೆಯನ್ನು ಬಳಸುತ್ತಿದ್ದೇವೆ ನಾವು ಮಾದರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಧಾಂತ ಮತ್ತು ಇನ್ನೊಂದು ಪರ್ಯಾಯ ಕಲ್ಪನೆ ಹೆಸರು ಪರ್ಯಾಯ ಕಲ್ಪನೆಯನ್ನು ಸೂಚಿಸುವಂತೆ ಶೂನ್ಯ ಸಿದ್ಧಾಂತವನ್ನು ವಿರೋಧಿಸುತ್ತದೆ ಶೂನ್ಯ ಸಿದ್ಧಾಂತವು ಏನಾದರೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರೆ ಪರ್ಯಾಯ ಕಲ್ಪನೆಯು ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತದೆ ವ್ಯಕ್ತಿಯು ಮುಗ್ಧ ಎಂದು ಶೂನ್ಯ ಸಿದ್ಧಾಂತವು ಹೇಳಿದರೆ ವ್ಯಕ್ತಿಯು ಮುಗ್ಧರಲ್ಲ ಎಂದು ಪರ್ಯಾಯ ಕಲ್ಪನೆ ಹೇಳುತ್ತದೆ ಆದ್ದರಿಂದ ಎರಡು ಊಹೆಗಳನ್ನು ವಿವರಿಸುವಾಗ ಶೂನ್ಯ ಊಹೆಯ ನಿರಾಕರಣೆಯು ಅದರ ಪರ್ಯಾಯದ ಸ್ವಯಂಚಾಲಿತ ಸ್ವೀಕಾರವೆಂದು ನಾವು ಸೂಚಿಸುತ್ತೇವೆ ಸರಿ ನಾವು ಸ್ಯಾಂಪಲ್ ಡಾಟಾವನ್ನು ಬಳಸುತ್ತೇವೆ ಮತ್ತು ಪರೀಕ್ಷಾ ಅಂಕಿಅಂಶವನ್ನು ಗುರುತಿಸುತ್ತೇವೆ ಇದು ಮಾದರಿ ಮಾಪನಗಳ ಕಾರ್ಯವಾಗಿದೆ ಅದನ್ನು ನಾವು ಶೂನ್ಯ ಊಹೆಯನ್ನು ಅಥವಾ ಅದರ ಪರ್ಯಾಯವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ ಮತ್ತು ತರುವಾಯ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆ ನಾವು ಮಾದರಿಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದರಿಂದ ಒಂದು ಸ್ಯಾಂಪಲ್ ಅಂಕಿ ಅಂಶವನ್ನು ಹೊರತೆಗೆಯಬೇಕು ಇದು ಮಾದರಿಯ ವ್ಯತ್ಯಾಸವಾಗಬಹುದು ಅಥವಾ ಇದು ಮಾದರಿಯ ಸರಾಸರಿ ಇರಬಹುದು ಇವುಗಳು ಎರಡು ಹೆಚ್ಚು ಸಾಮಾನ್ಯವಾದವುಗಳಾಗಿವೆ ಈ ಅಂದಾಜಿನ ಬಳಕೆಯನ್ನು ನಾವು ಜನಸಂಖ್ಯೆಯ ನಿಯತಾಂಕಗಳನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತೇವೆ ನಾವು ಮಾದರಿ ಅರ್ಥವನ್ನು ಬಳಸುತ್ತಿದ್ದರೆ ನಾವು ಜನಸಂಖ್ಯೆ ಅರ್ಥವನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತಿದ್ದೇವೆ ನೀವು ಮಾದರಿಯ ವ್ಯತ್ಯಾಸವನ್ನು ಬಳಸುತ್ತಿದ್ದರೆ ನಾವು ಜನಸಂಖ್ಯೆಯ ವ್ಯತ್ಯಾಸವನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಿರ್ಣಯ ಮಾಡುವಿಕೆಯು ಯಾವಾಗಲೂ ದೋಷಗಳೊಂದಿಗೆ ಸಂಬಂಧ ಹೊಂದಿದೆ ಯಾರೂ ನಿಜವಾಗಿ ತಮ್ಮ ನಿರ್ಧಾರಗಳು ಸಂಪೂರ್ಣವಾಗಿ ಸರಿಯಾಗಿವೆಯೆಂದು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ದೋಷಗಳು ಏನೆಂದು ನಾವು ನೋಡಬೇಕು ಆದ್ದರಿಂದ ನಾವು ಈ ಟೇಬಲ್ ನೋಡೋಣ H ಇಲ್ಲಿಯವರೆಗೆ ನಿಜವಾಗಿದೆ ಮತ್ತು H ತಪ್ಪಾಗಿದೆ ಎಂದು ಕಾಲಮ್ಗಳನ್ನು ನೇತೃತ್ವದಲ್ಲಿರಿಸಲಾಗುತ್ತದೆ ಶೂನ್ಯ ಊಹೆಯು ನಿಜವಾಗಿದೆ ಶೂನ್ಯ ಊಹೆಯು ತಪ್ಪಾಗಿದೆ ಮತ್ತು ಸಂಖ್ಯಾಶಾಸ್ತ್ರೀಯ ನಿರ್ಧಾರವು H ಅನ್ನು ತಿರಸ್ಕರಿಸಬಾರದು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರುತ್ತೇವೆ ನಾವು H ಅನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಬದಲಿಗೆ H ಅನ್ನು ನಿರಾಕರಿಸುವುದಿಲ್ಲ ಎಂದು ನಾವು ಹೇಳುತ್ತೇವೆ ಮತ್ತು ಮುಂದಿನ ಒಂದು ಬಿಟ್ ಹೆಚ್ಚು ನಿಸ್ಸಂದಿಗ್ಧವಾಗಿ H ನಿರಾಕರಿಸುವ ಸರಿ ಮಾಡಿದ ನಿರ್ಣಯವು H ಅನ್ನು ನಿರಾಕರಿಸುವುದಿಲ್ಲ ಮತ್ತು ಹೆಚ್ಚೆಂದರೆ ನಿಜವಲ್ಲ ನಿಸ್ಸಂಶಯವಾಗಿ ನೀವು ಸರಿಯಾದ ನಿರ್ಧಾರವನ್ನು ಮಾಡಿದ್ದೀರಿ ಆದರೆ H ನಿಜವಾಗಲೂ ಸುಳ್ಳು ಹೇಳುವಾಗ ಮತ್ತು ನೀವು H ಅನ್ನು ತಿರಸ್ಕರಿಸದಿರಲು ತೀರ್ಮಾನವನ್ನು ಮಾಡಿಕೊಂಡಿದ್ದರೆ ಕಡಿಮೆ ಗಂಭೀರ ರೀತಿಯ II ದೋಷವನ್ನು ಸರಿ ಮಾಡಲಾಗಿದೆ ನೀವು H ಅನ್ನು ತಿರಸ್ಕರಿಸಿದಾಗ H ನಿಜವಾಗಲೂ ಸತ್ಯವಾಗದಿದ್ದರೆ ನೀವು ಹೆಚ್ಚು ಗಂಭೀರ ರೀತಿಯ ದೋಷವನ್ನು ಮಾಡಿದ್ದೀರಿ ಮತ್ತೊಮ್ಮೆ ಎಚ್ ತಪ್ಪಾಗಿಲ್ಲ ಮತ್ತು ನೀವು ನಿರಾಕರಿಸಿದರೆ ನೀವು ಖಂಡಿತವಾಗಿಯೂ ಸರಿಯಾದ ತೀರ್ಮಾನವನ್ನು ಮಾಡಿದ್ದೀರಿ ಒಂದು ರೀತಿಯ I ದೋಷವು ಏಕೆ ಹೆಚ್ಚು ತೀವ್ರವಾಗಿರುತ್ತದೆ ನಾನು ಸರಳವಾದ ಉದಾಹರಣೆ ನೀಡಬಹುದು ಅಥವಾ ಕೆಲವು ಉದಾಹರಣೆಗಳು ಇರಬಹುದು ಒಂದು ಅಪರಾಧದ ಆರೋಪ ಹೊಂದುವ ವ್ಯಕ್ತಿಯು ಮುಗ್ಧರು ಎಂದು ಶೂನ್ಯ ಸಿದ್ಧಾಂತವು ಹೇಳಿದರೆ ಆ ನ್ಯಾಯಾಲಯವು H ನನ್ನು ನಿರಾಕರಿಸುತ್ತದೆ ಮತ್ತು ಬದಲಿಗೆ ವ್ಯಕ್ತಿಯು ತಪ್ಪಿತಸ್ಥರೆಂದು ಮತ್ತು ನ್ಯಾಯಾಧೀಶರು ಹೇಳುತ್ತಾನೆ ನಂತರ ತಪ್ಪು ನಿರ್ಧಾರವನ್ನು ಮಾಡಲಾಗಿದೆ ಮತ್ತು ಮುಗ್ಧ ವ್ಯಕ್ತಿಗೆ ಶಿಕ್ಷೆ ಆದ್ದರಿಂದ ಒಂದು ರೀತಿಯ I ದೋಷವನ್ನು ಮಾಡಲಾಗುವುದು ಎಂದು ಹೇಳಲಾಗುತ್ತದೆ ಮತ್ತೊಂದೆಡೆ ವ್ಯಕ್ತಿಯು ನಿಜವಾಗಿಯೂ ಅಪರಾಧಿಯಾಗಿದ್ದರೆ ನ್ಯಾಯಾಲಯವು ಅವನನ್ನು ಬಹಿಷ್ಕರಿಸಿದರೆ ತಪ್ಪಿತಸ್ಥ ವ್ಯಕ್ತಿಯು ಸ್ಕಾಟ್ ಮುಕ್ತವಾಗಿ ಹೊರಬರುತ್ತಾನೆ ಮತ್ತು ಟೈಪ್ II ದೋಷವನ್ನು ಮಾಡಬೇಕಾಗಿದೆ ಅನೇಕ ಅಪರಾಧಿಗಳು ಶಿಕ್ಷೆಗೆ ಒಳಗಾಗಿದ್ದರೂ ಸಹ ಒಬ್ಬ ಮುಗ್ಧ ವ್ಯಕ್ತಿಗೆ ತಪ್ಪಾಗಿ ಶಿಕ್ಷೆ ವಿಧಿಸಬಾರದು ಎಂದು ನೀವು ನೆನಪಿಸಿಕೊಳ್ಳಬಹುದು ಒಂದು ಕೈಗಾರಿಕಾ ದೃಷ್ಟಿಕೋನದಿಂದ ನಾನು ಯೋಚಿಸಬಹುದಾದ ಮತ್ತೊಂದು ಉದಾಹರಣೆ ಒಂದು ಕಂಪನಿಯು ಸುಸ್ಥಾಪಿತ ಪ್ರಕ್ರಿಯೆಯನ್ನು ಹೊಂದಿದೆ ಮತ್ತು ಒಂದು ಉದ್ಯಮಕ್ಕೆ ಹೊಸಬ ಬಹುಶಃ ಹೊಸದಾಗಿ ನೇಮಕಗೊಳ್ಳುವ ಅಥವಾ ಮತ್ತೊಂದು ಉದ್ಯಮದಿಂದ ಹಳೆಯ ಕೈ ಈ ಪ್ರಕ್ರಿಯೆಗೆ ಬರಬಹುದು ನಿಜವಾಗಿಯೂ ಒಳ್ಳೆಯದು ಅಲ್ಲ ನಾನು ನಿರ್ವಹಣಾ ಪ್ರಕ್ರಿಯೆಯ ಮೇಲೆ ಸುಧಾರಿಸಬಹುದು ಕಳೆದ 20 ವರ್ಷಗಳಿಂದ ನಾವು ಈ ಪ್ರಕ್ರಿಯೆಯನ್ನು ಬಳಸುತ್ತಿದ್ದೇನೆ ಮತ್ತು ಯಾವುದೇ ಸಮಸ್ಯೆಯಿಲ್ಲದೆ ಇದು ಉತ್ತಮ ಕೆಲಸ ಮಾಡುತ್ತಿದೆ ಮತ್ತು ನಾವು ಲಾಭಗಳನ್ನು ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಆದ್ದರಿಂದ ಅದರೊಂದಿಗೆ ಟಿಂಕರ್ ಏಕೆ ಕೆಲಸ ಮಾಡುತ್ತಿದೆ ಆದ್ದರಿಂದ ಶೂನ್ಯ ಸಿದ್ಧಾಂತವು ಪ್ರಸ್ತಾವಿತ ಪ್ರಕ್ರಿಯೆಯಾಗಿದ್ದು ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯ ಮೇಲೆ ನಿಜವಾಗಿಯೂ ಉತ್ತಮ ಸುಧಾರಣೆಯಾಗಿಲ್ಲ ಮತ್ತು ಪರ್ಯಾಯ ಕಲ್ಪನೆ ಖಂಡಿತವಾಗಿ ಪ್ರಸ್ತಾವಿತ ಪ್ರಕ್ರಿಯೆಯು ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯ ಮೇಲೆ ಸುಧಾರಣೆಯಾಗಿದೆ ಆದ್ದರಿಂದ ನೀವು ಟೈಪ್ II ದೋಷವನ್ನು ಮಾಡಿದರೆ ಮೂಲ ಅಥವಾ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯು ಒಳ್ಳೆಯದಲ್ಲವಾದರೂ ನೀವು ಅದನ್ನು ಕಳೆದುಕೊಳ್ಳುವುದಿಲ್ಲ ಹೇಗಿದ್ದರೂ ಹಿಂದೆ ಇದ್ದ ಸ್ಥಳಕ್ಕೆ ನೀವು ಮರಳಿದ್ದೀರಿ ಆದ್ದರಿಂದ ನೀವು ಇನ್ನೂ ಲಾಭಗಳನ್ನು ಮಾಡುತ್ತಿದ್ದೀರಿ ಮತ್ತು ಸಸ್ಯವು ಚಾಲನೆಯಲ್ಲಿದೆ ಆದ್ದರಿಂದ ಕಡಿಮೆ ಗಂಭೀರ ದೋಷವನ್ನು ಮಾಡಲಾಗಿದೆ ಮತ್ತೊಂದೆಡೆ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯು ಕೆಟ್ಟದ್ದಾಗಿದೆ ಎಂದು ನೀವು ಹೇಳಿದರೆ ಅದು ಒಳ್ಳೆಯದು ಅಲ್ಲ ಮತ್ತು ಹೊಸ ಪ್ರಕ್ರಿಯೆ ಉತ್ತಮವಾಗಿದೆ ಮತ್ತು ಆ ನಿರ್ಧಾರ ತಪ್ಪಾಗಿದೆ ಅಂದರೆ ನೀವು ನಿಜವಾಗಿಯೂ ಒಳ್ಳೆಯ ಪ್ರಕ್ರಿಯೆಯನ್ನು ಎಸೆದು ನಂತರ ಸಮಯವನ್ನು ಹೂಡಿಕೆ ಮಾಡುತ್ತೀರಿ ಹೊಸ ಪ್ರಕ್ರಿಯೆಯನ್ನು ತರುವಲ್ಲಿ ಹಣ ಸಂಪನ್ಮೂಲಗಳು ಮತ್ತು ಮನುಷ್ಯನ ಶಕ್ತಿ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯ ಮೇಲೆ ನಿಜವಾಗಿಯೂ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ ಆದ್ದರಿಂದ ನಾವು ಒಂದು ರೀತಿಯ I ದೋಷವನ್ನು ಮಾಡಿದ್ದೇವೆ ಎಂದು ಹೇಳುತ್ತೇವೆ ಆದ್ದರಿಂದ ಪ್ರಯೋಗಗಳ ವಿನ್ಯಾಸದಲ್ಲಿ ನೀವು ಉದ್ಯೋಗಿ ಮಾಡುವ ಈ ರೀತಿಯ ನಿರ್ಧಾರವು ಉದಾಹರಣೆಗೆ ನಿಮ್ಮ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಹಲವಾರು ಮಾರ್ಪಾಡುಗಳನ್ನು ನೀವು ಪ್ರಾರಂಭಿಸಲು ಮುಂಚೆಯೇ ಹೊಂದಿರಬಹುದು ಪ್ರಾಯೋಗಿಕವಾಗಿ ಯಾವುದೇ ಅಂಶಗಳು ನಿಜವಾಗಿಯೂ ಮಹತ್ವದ್ದಾಗಿಲ್ಲ ತದನಂತರ ಪ್ರಾಯೋಗಿಕ ಡೇಟಾ ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ನೀವು ಈ ಸಿದ್ಧಾಂತದ ಪರೀಕ್ಷೆಯನ್ನು ಮಾಡುತ್ತೀರಿ ಮತ್ತು ನಂತರ ಕೆಲವೊಂದು ನಿಯತಾಂಕಗಳು ಮಾತ್ರ ಮಹತ್ವದ್ದಾಗಿವೆ ಮತ್ತು ಅವುಗಳಲ್ಲಿ ಉಳಿದವು ಗಮನಾರ್ಹವಾಗಿಲ್ಲವೆಂದು ನೀವು ತೀರ್ಮಾನಿಸಬಹುದು ಈಗ ನಾವು ಎಫ್ ವಿತರಣೆ ಎಂದು ಕರೆಯಲಾಗುವ ಮತ್ತೊಂದು ಪ್ರಮುಖ ವಿತರಣೆಗೆ ಬರುತ್ತೇವೆ ಚಿ ಚದರ ವಿತರಣೆಯನ್ನು ನಿಜವಾಗಿಯೂ ಪ್ರಯೋಗಗಳ ವಿನ್ಯಾಸದಲ್ಲಿ ತಕ್ಷಣವೇ ಬಳಸಲಾಗುವುದಿಲ್ಲ ಆದರೆ ಎಫ್ ವಿತರಣೆಯು ನೇರ ಅನ್ವಯವನ್ನು ಕಂಡುಕೊಳ್ಳುತ್ತದೆ ಮತ್ತು ಎಫ್ ವಿತರಣೆಯು ಚಿ ಚೌಕದ ಹಂಚಿಕೆಗೆ ಹೋಲುತ್ತದೆ ಮತ್ತು ಅದು ಆಧರಿಸಿದೆ ಆದ್ದರಿಂದ ನೀವು ಜನಸಂಖ್ಯಾ ವಿಭಿನ್ನತೆಗಳನ್ನು ವಿನ್ಯಾಸ ಪ್ರಯೋಗಗಳು ಮತ್ತು ರೇಖಾತ್ಮಕ ಹಿಂಜರಿಕೆಯನ್ನು ಆಧರಿಸಿ ಊಹಿಸುವಿಕೆಯ ಪರೀಕ್ಷೆಯನ್ನು ಮಾಡಿದಾಗ ನಾವು ಒಂದಕ್ಕೊಂದು ಹೋಲಿಕೆ ಮಾಡಬಹುದೆ ಅಥವಾ ಒಂದರಿಂದ ಇನ್ನೊಂದಕ್ಕೆ ವಿಭಿನ್ನವಾಗಿದೆಯೆ ಎಂದು ನಿರ್ಣಯಿಸಲು ನಾವು ವ್ಯತ್ಯಾಸಗಳ ಅನುಪಾತಗಳನ್ನು ಹೋಲಿಕೆ ಮಾಡುತ್ತೇವೆ ಆದ್ದರಿಂದ ನೀವು ಡೇಟಾದ ವ್ಯತ್ಯಾಸವನ್ನು ನೋಡಲು ಬಯಸಿದಾಗ ಅಪವರ್ತನ ಮಟ್ಟಗಳು ಅಥವಾ ವೈಪರೀತ್ಯದ ಬದಲಾವಣೆಯಿಂದಾಗಿ ವ್ಯತ್ಯಾಸವು ಉಂಟಾಗಬಹುದು ಅದು ನಿಮಗೆ ಯಾವುದೇ ನಿಯಂತ್ರಣವಿಲ್ಲದ ಯಾದೃಚ್ಛಿಕ ಪರಿಣಾಮಗಳಿಂದ ಉಂಟಾಗುತ್ತದೆ ಆದ್ದರಿಂದ ನೀವು ನಿಯಂತ್ರಿಸುತ್ತಿರುವ ನಿಮ್ಮ ಪ್ರಾಯೋಗಿಕ ಅಂಶಗಳು ಪ್ರಯೋಗದ ಪ್ರತಿಕ್ರಿಯೆಯನ್ನು ಗಣನೀಯವಾಗಿ ಪ್ರಭಾವ ಬೀರುತ್ತವೆ ಎಂದು ನೀವು ಹೇಳಿದಾಗ ಈ ಪ್ರಮುಖ ಅಂಶಗಳು ಎಂದು ಕರೆಯಲ್ಪಡುವ ಈ ಬದಲಾವಣೆಯು ಶಬ್ಧ ಅಥವಾ ಯಾದೃಚ್ಛಿಕ ದೋಷದಿಂದ ಉಂಟಾಗುವ ವ್ಯತ್ಯಾಸಕ್ಕಿಂತ ಹೆಚ್ಚಿರುವುದನ್ನು ನೀವು ಸಾಬೀತು ಮಾಡಬೇಕು ಅಂಶಗಳನ್ನು ಬದಲಾಯಿಸುವ ಮೂಲಕ ತೋರಿಸಲ್ಪಟ್ಟ ವ್ಯತ್ಯಾಸವು ಶಬ್ದ ಅಥವಾ ಯಾದೃಚ್ಛಿಕ ದೋಷಗಳಿಂದಾಗಿ ವ್ಯತ್ಯಾಸಕ್ಕೆ ಹೋಲಿಸಿದರೆ ಈ ಅಂಶವು ನಿಜವಾಗಿಯೂ ಪ್ರಭಾವ ಬೀರುತ್ತದೆ ಎಂದು ನೀವು ಹೇಳಲಾಗುವುದಿಲ್ಲ ನೀವು ಅಂಶವನ್ನು ಬದಲಾಯಿಸಿದಾಗ ಯಾದೃಚ್ಛಿಕ ಪರಿಣಾಮಗಳು ಪ್ರಾಯೋಗಿಕ ಪ್ರತಿಕ್ರಿಯೆಯನ್ನು ಗಣನೀಯವಾಗಿ ವ್ಯತ್ಯಾಸಗೊಳ್ಳಲು ಕಾರಣವಾಗಬಹುದು ಆದ್ದರಿಂದ ಚಾಲ್ತಿಯಲ್ಲಿರುವ ಯಾದೃಚ್ಛಿಕ ದೋಷ ಮೂಲಗಳಿಂದಾಗಿ ವ್ಯತ್ಯಾಸದ ಅಂಶದ ಬದಲಾವಣೆಯಿಂದಾಗಿ ನೀವು ವ್ಯತ್ಯಾಸವನ್ನು ಹೋಲಿಸಬೇಕು ಮತ್ತು ವ್ಯತ್ಯಾಸದ ಈ ಹೋಲಿಕೆಯಲ್ಲಿ ಎಫ್ ವಿತರಣೆ ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ಎಫ್ ವಿತರಣೆಯ ಮೂಲಗಳನ್ನು ನೋಡೋಣ ಆದ್ದರಿಂದ ಮತ್ತೆ ಊಹೆಗಳ ಗುಂಪಿನೊಂದಿಗೆ ನಾವು ಪ್ರಾರಂಭಿಸುತ್ತೇವೆ ಹೋಲಿಕೆಗಾಗಿ ವ್ಯತ್ಯಾಸಗಳನ್ನು ತೆಗೆದುಕೊಳ್ಳುವ ಎರಡು ಜನಸಂಖ್ಯೆಗಳನ್ನು ಸಾಮಾನ್ಯವಾಗಿ ವಿತರಿಸಲಾಗುತ್ತದೆ ನಾವು ಎರಡು ರೂಪಾಂತರಗಳನ್ನು ಹೋಲಿಸುತ್ತೇವೆ ಮತ್ತು ಅವುಗಳು ಎರಡೂ ಜನಸಂಖ್ಯೆಯಿಂದ ಬರುತ್ತಿವೆ ಎಂದು ಊಹಿಸುತ್ತೇವೆ ಅವುಗಳು ಸಾಮಾನ್ಯವಾಗಿ ವಿತರಿಸಲ್ಪಡುತ್ತವೆ ಮತ್ತು ನಾವು ಜನಸಂಖ್ಯೆಯ ನಿಯತಾಂಕಗಳನ್ನು ಅಂದರೆ ವಿಧಾನಗಳು ಮತ್ತು ಭಿನ್ನತೆಗಳನ್ನು ಸಹ ತಿಳಿದಿಲ್ಲ ಆದ್ದರಿಂದ ಎಫ್ ಯಾದೃಚ್ಛಿಕ ವೇರಿಯಬಲ್ ಅನ್ನು ನೀವು ಹೇಗೆ ವ್ಯಾಖ್ಯಾನಿಸುತ್ತೀರಿ ಎಫ್ ಯಾದೃಚ್ಛಿಕ ವ್ಯತ್ಯಯವನ್ನು ಚಿ ಚೌಕ ವಿತರಣೆಗಳ ಪರಿಭಾಷೆಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಸ್ವತಂತ್ರ ಚಿ ಚದರ ಯಾದೃಚ್ಛಿಕ ಅಸ್ಥಿರ ಅನುಪಾತವನ್ನು ಇದು ಸರಳವಾಗಿ ವ್ಯಾಖ್ಯಾನಿಸುತ್ತದೆ ನಾವು ಅವುಗಳನ್ನು ಸಿಡಿ 1 ಮತ್ತು ಸಿಡಿ 2 ಎಂದು ಕರೆಯೋಣ ಪ್ರತಿಯೊಂದೂ ಅದರ ಸ್ವಂತ ಸ್ವಾತಂತ್ರ್ಯದ ಪರವಾಗಿ ಸರಿಹೊಂದುತ್ತದೆ ಆದ್ದರಿಂದ ನಾವು ಮೊದಲ ಚಿ ಚದರ ವಿತರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದನ್ನು ನಾವು m 1 ರಿಂದ ವಿಭಾಗಿಸುತ್ತೇವೆ m 1 ಮೊದಲ ಚಿ ಚೌಕದ ವಿತರಣೆಗೆ ಸ್ವಾತಂತ್ರ್ಯದ ಹಂತಗಳನ್ನು ಪ್ರತಿನಿಧಿಸುತ್ತದೆ ನಂತರ ನಾವು ಎರಡನೇ ಚಿ ಚೌಕ ವಿತರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದನ್ನು m 2 ನಿಂದ ಭಾಗಿಸಿ ಮತ್ತು m 2 ಎರಡನೇ ಚಿ ಚೌಕ ವಿತರಣೆಗಾಗಿ ಸ್ವಾತಂತ್ರ್ಯದ ಹಂತಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಚಿ ಚೌಕ ವಿತರಣೆಯನ್ನು ವಿಸ್ತರಿಸಿದಾಗ ಸಿಡಿ 1 ಅನ್ನು ಸಿ ಮೈನಸ್ 1 ಎಸ್ 1 ಮೂಲಕ ಸಿಗ್ಮಾ 1 ಸ್ಕ್ವೇರ್ನಿಂದ ನೀಡಲಾಗುತ್ತದೆ ಇದು ಚಿ ಚೌಕ ವಿತರಣೆಗೆ ಒಂದು ವ್ಯಾಖ್ಯಾನ ಮತ್ತು ನಂತರ ನೀವು ಮೀ ಮೈನಸ್ 1 ಮೀ ಮೈನಸ್ 1 ಲಂಬರೇಖೆ ಮತ್ತು ಮೀ ಮೈನಸ್ 1 ರ ಛೇದವು ರದ್ದುಗೊಳ್ಳುತ್ತದೆ ಮತ್ತು ನಂತರ ಸಿಗ್ಮಾ 1 ಸ್ಕ್ವೇರ್ನಿಂದ ನೀವು ಎಸ್ 1 ಅನ್ನು ಪಡೆಯುತ್ತೀರಿ ಅಂತೆಯೇ ನೀವು ಎರಡನೇ ಚಿ ಚೌಕದ ವಿತರಣೆಗಾಗಿ ಒಂದೇ ವಿಷಯವನ್ನು ಮಾಡಿದಾಗ ನೀವು ಸಿಗ್ಮಾ 2 ವರ್ಗದಿಂದ S 2 ವರ್ಗವನ್ನು ಪಡೆದುಕೊಳ್ಳುತ್ತೀರಿ ಆದ್ದರಿಂದ ಎಫ್ ವಿತರಣೆಯು ಎಸ್ 2 ವರ್ಗ ಸಿಗ್ಮಾ 2 ವರ್ಗದಿಂದ ಭಾಗಿಸಿ ಸಿಗ್ಮಾ ಒಂದು ವರ್ಗವನ್ನು ಎಸ್ ವರ್ಗಕ್ಕೆ ವರ್ಗಾಯಿಸುತ್ತದೆ S 1 ಚದರ ಮತ್ತು S 2 ಚೌಕಗಳು ಕ್ರಮವಾಗಿ ಮೊದಲ ಮತ್ತು ಎರಡನೆಯ ಮಾದರಿಗಳ ಮಾದರಿ ರೂಪಾಂತರಗಳಾಗಿವೆ ಮತ್ತು ಸಿಗ್ಮಾ 1 ಮತ್ತು ಸಿಗ್ಮಾ 2 ಕ್ರಮವಾಗಿ ಮೊದಲ ಮತ್ತು ಎರಡನೆಯ ಜನಸಂಖ್ಯೆಯ ಪ್ರಮಾಣಿತ ವ್ಯತ್ಯಾಸಗಳಾಗಿವೆ ಆದ್ದರಿಂದ ನಾವು ನಮ್ಮ ಶೇಕಡಾವಾರು ಪಾಯಿಂಟ್ಗೆ ಹಿಂತಿರುಗುತ್ತೇವೆ ಸಾಮಾನ್ಯ ವಿತರಣೆ ಮತ್ತು ಚಿ ಚೌಕ ವಿತರಣೆಯಲ್ಲಿ ಶೇಕಡಾವಾರು ಬಿಂದುವನ್ನು ನಾವು ಕಂಡಿದ್ದೇವೆ ಇದು ಈಗ ಎಫ್ ವಿತರಣೆಯಲ್ಲಿ ಬರುತ್ತಿದೆ ಎಂಬುದು ಆಶ್ಚರ್ಯವಲ್ಲ ಎಫ್ ವಿತರಣೆ ನಾವು ಹಿಂದೆ ಕಂಡ ಇತರ ಎರಡು ವಿತರಣೆಗಳಿಂದ ಸ್ವಲ್ಪ ಭಿನ್ನವಾಗಿದೆ ಏಕೆಂದರೆ ಅದು ಎರಡು ಡಿಗ್ರಿ ಸ್ವಾತಂತ್ರ್ಯವನ್ನು ಹೊಂದಿದೆ ಒಂದು ಅಂಶವು ಸ್ವಾಭಾವಿಕ ಡಿಗ್ರಿಗಳ ಸ್ವಾತಂತ್ರ್ಯವೆಂದು ಕರೆಯಲ್ಪಡುತ್ತದೆ ಆದ್ದರಿಂದ ಮೈನಸ್ ಮೈನಸ್ 1 ಅಂಶವು ಡಿಗ್ರಿ ಆಫ್ ಸ್ವಾತಂತ್ರ್ಯ ಮತ್ತು n ಮೈನಸ್ ಒನ್ ಛೇದಕ ಡಿಗ್ರಿ ಆಫ್ ಫ್ರೀಡಮ್ ಛೇದಕ ಡಿಗ್ರಿ ಆಫ್ ಸ್ವಾತಂತ್ರ್ಯವನ್ನು ಅನುಸರಿಸುವುದರ ಮೊದಲು ಲಂಬರೇಖೆಯ ಡಿಗ್ರಿ ಸ್ವಾತಂತ್ರ್ಯವನ್ನು ಪ್ರತಿನಿಧಿಸಲು ಇದು ಅನುಕೂಲಕರವಾಗಿದೆ ಆದ್ದರಿಂದ ನಾವು ಆಲ್ಫಾ ಎಮ್ 1 ಮೀ 2 ಗಿಂತ ಹೆಚ್ಚಿನ ಎಫ್ ಸಂಭವನೀಯತೆಯನ್ನು ಹೊಂದಿದ್ದೇವೆ ಮತ್ತು ಎಂದರೆ ಯಾದೃಚ್ಛಿಕ ವ್ಯತ್ಯಯ ಎಫ್ ಯಾದೃಚ್ಛಿಕ ವೇರಿಯೇಬಲ್ ಮತ್ತು ಎಫ್ ಆಲ್ಫಾ ಎಮ್ 1 ಮೀ 2 ಒಂದು ನಿರ್ದಿಷ್ಟ ಮೌಲ್ಯ ಆದ್ದರಿಂದ ನಾವು ಆಲ್ಫಾ m 1 m 2 ಅನ್ನು ಗುರುತಿಸಬೇಕಾಗಿದೆ ಹಾಗಾಗಿ ನಾವು ಆಲ್ಫಾ ಸಂಭವನೀಯತೆಯನ್ನು ಪಡೆಯುತ್ತೇವೆ ಆದ್ದರಿಂದ x ನ ಗಣಿತಶಾಸ್ತ್ರದ ಗ್ರಾಂಗೆ ಹಿಂತಿರುಗುವುದು ಎಫ್ ವಿತರಣೆಯ ಗಣಿತದ ರೂಪವನ್ನು ಪ್ರತಿನಿಧಿಸುತ್ತದೆ ಇದೀಗ ನಾವು ಅದನ್ನು ಪ್ರವೇಶಿಸುವುದಿಲ್ಲ ಆದ್ದರಿಂದ ಇಲ್ಲಿ ನಾವು ಗಣಿತದ ರೂಪವನ್ನು ಹೊಂದಿದ್ದೇವೆ ನಾವು ಅದನ್ನು ಆಲ್ಫಾ ಎಮ್ 1 ಕಾಮಾ ಮೀ 2 ಮಿತಿಗಳನ್ನು ಅನಂತತೆಗೆ ಇಂಟಿಗ್ರೇಟ್ ಮಾಡುತ್ತೇವೆ ಮತ್ತು ಎಫ್ ಆಲ್ಫಾ ಎಮ್ 1 ಎಮ್ 2 ನ ಮೌಲ್ಯವನ್ನು ನಾವು ಗುರುತಿಸಬೇಕಾಗಿದೆ ಉದಾಹರಣೆಗೆ ಕರ್ವ್ನ ಪ್ರದೇಶವು ಆಲ್ಫಾಗೆ ಸಮಾನವಾಗಿರುತ್ತದೆ ಅಗತ್ಯವಾದ ಸಂಭವನೀಯತೆ ಆದ್ದರಿಂದ ಮತ್ತೊಂದು ಆಸಕ್ತಿಕರವಾದ ಗಣಿತದ ಕುಶಲತೆಯು ಇಲ್ಲಿದೆ ಇದನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ ಈಗ ನಾವು ಎಫ್ ವಿತರಣೆಯನ್ನು ನೋಡೋಣ ಈ ವಿತರಣೆಗಾಗಿ ನಾವು ಅಂಶ ಮತ್ತು ಛೇದಕ ಡಿಗ್ರಿಗಳ ಸ್ವಾತಂತ್ರ್ಯವನ್ನು ಸೂಚಿಸಬೇಕು ಈ ನಿರ್ದಿಷ್ಟ ಪ್ರಕರಣದಲ್ಲಿ ಇದು ನಿಜವಾಗಿ 10 05 ಅನ್ನು ಹೊಂದಿದ್ದೇವೆ ಇದು ಸಾಮಾನ್ಯವಾಗಿ ಬಹಳ ಜನಪ್ರಿಯವಾಗಿದೆ ಉದಾಹರಣೆಗೆ 95 ವಿಶ್ವಾಸಾರ್ಹ ಮಧ್ಯಂತರಗಳು 0 05 ಆಲ್ಫಾ ಮೌಲ್ಯವನ್ನು ಆಧರಿಸಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಎಫ್ ಆಲ್ಫಾ ಎಮ್ 1 ಮೀ 2 ಅನ್ನು ಇಲ್ಲಿ 2 98 ಎಂದು ಗುರುತಿಸಲಾಗುತ್ತದೆ ಆದ್ದರಿಂದ ಎಫ್ಗೆ ಮೀರಿದ ವಲಯದ ಅಡಿಯಲ್ಲಿ ನೀವು 2 98 ಮೌಲ್ಯವನ್ನು ನೋಡಿದಾಗ 0 05 ಎಂದು ವಕ್ರರೇಖೆಯ ಅಡಿಯಲ್ಲಿ ನೀವು ಪ್ರದೇಶವನ್ನು ಕಾಣುತ್ತೀರಿ ಆದ್ದರಿಂದ ಈಗ ನಾವು ಸರಳವಾದ ಪ್ರಯೋಗಗಳನ್ನು ಮಾಡೋಣ ಇವು ತುಂಬಾ ವಿರಳವಾಗಿವೆ ಆದರೆ ಇದು ಕೆಲವು ಪ್ರಮುಖ ಪರಿಕಲ್ಪನೆಗಳನ್ನು ವಿವರಿಸುವ ಉತ್ತಮ ಆಧಾರವಾಗಿದೆ ಆದ್ದರಿಂದ ನಾವು ಇಲ್ಲಿ ಏನು ಮಾಡಿದ್ದೇವೆಂದರೆ ಕೇವಲ ಒಂದು ಅಂಶವನ್ನು ಒಳಗೊಂಡಿರುವ ಪ್ರಯೋಗಗಳನ್ನು ನಾವು ನೋಡುತ್ತಿದ್ದೇವೆ ಆದ್ದರಿಂದ ಪುನರಾವರ್ತನೆಯ ಕಾರಣದಿಂದಾಗಿ ಬದಲಾವಣೆಗಳಿಗೆ ಬದಲಾಗುವ ಹೋಲಿಕೆಯನ್ನು ನಾವು ಇಲ್ಲಿ ನೋಡುತ್ತೇವೆ ಆದ್ದರಿಂದ ನೀವು ಪುನರಾವರ್ತನೆ ಮಾಡಿದಾಗ ನೀವು ಡೇಟಾದಲ್ಲಿ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತೀರಿ ಎಲ್ಲಾ ಅಂಶಗಳು ಒಂದೇ ಮೌಲ್ಯದಲ್ಲಿ ಇಡಲಾಗಿದ್ದರೆ ಆ ವ್ಯತ್ಯಾಸವು ಯಾದೃಚ್ಛಿಕ ಅಂಶಗಳ ಕಾರಣದಿಂದಾಗಿರಬಹುದು ಎಲ್ಲಾ ಸಲಕರಣೆಗಳು ನುಡಿಸುವಿಕೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ನಾವು ಭಾವಿಸುತ್ತೇವೆ ವ್ಯವಸ್ಥಿತ ದೋಷಗಳಿಲ್ಲ ಆದ್ದರಿಂದ ದೋಷ ಯಾದೃಚ್ಛಿಕ ಅಂಶಗಳಿಂದ ಮಾತ್ರ ಮತ್ತು ಯಾದೃಚ್ಛಿಕ ಘಟಕಗಳಿಂದ ದೋಷವನ್ನು ಗುರುತಿಸಲು ನೀವು ಪ್ರಯೋಗಗಳ ಪುನರಾವರ್ತನೆಗಳನ್ನು ಮಾಡಬೇಕು ಆದ್ದರಿಂದ ನೀವು ಪುನರಾವರ್ತಿಸುವ ಹೆಚ್ಚಿನ ಸಂಖ್ಯೆಯ ನೀವು ಪ್ರಾಯೋಗಿಕ ದೋಷವನ್ನು ಹೊಂದಿರುವ ಹೆಚ್ಚಿನ ಅಥವಾ ಉತ್ತಮ ಪರಿಕಲ್ಪನೆ ಮಾಡಬೇಕು ನೀವು ಕೇಳಬಹುದು ಈ ಚಿಕಿತ್ಸೆಯಿಂದ ಏನು ಅರ್ಥ ಇದೆ ಆದರೆ ಈ ಚಿಕಿತ್ಸೆಯು ವೈದ್ಯಕೀಯ ಚಿಕಿತ್ಸೆ ಅಥವಾ ಯಾವ ರೀತಿಯ ಚಿಕಿತ್ಸೆಯಾಗಿದೆ ಇದು ಕೇವಲ ಒಂದು ಶಾಸ್ತ್ರೀಯ ಪದವಾಗಿದೆ ಇದು ವರ್ಷಗಳಿಂದಲೂ ಉಳಿದುಕೊಂಡಿದೆ ಆದ್ದರಿಂದ ನಾವು ಇದನ್ನು ಅಂಶಗಳ ಮಟ್ಟವೆಂದು ಕರೆಯುತ್ತೇವೆ ಹಾಗಾಗಿ ನಾವು ಒಂದು ಅಂಶವನ್ನು ಮಾತ್ರ ಪರಿಗಣಿಸುತ್ತಿದ್ದೇವೆ ಮತ್ತು ಅವರು ವಿಭಿನ್ನ ಮಟ್ಟಗಳು ಅಥವಾ ವಿಭಿನ್ನ ಚಿಕಿತ್ಸೆಯನ್ನು ಹೊಂದಿರಬಹುದು ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಉದಾಹರಣೆಗೆ ಇದು ರಸಗೊಬ್ಬರ ಎಂದರೆ ಭೂಮಿಗೆ ಒಂದು ಚಿಕಿತ್ಸೆಯಾಗಿರಬಹುದು ಮತ್ತು ರಸಗೊಬ್ಬರ ಬಿ ಭೂಮಿಗೆ ಎರಡನೆಯ ಚಿಕಿತ್ಸಾ ವಿಧಾನವಾಗಿರಬಹುದು ಆದ್ದರಿಂದ ಮೂಲಭೂತವಾಗಿ ಮೊದಲೇ ನಾನು ಹೇಳಿದಂತೆ ನಾವು ಚಿಕಿತ್ಸೆಗಳ ನಡುವಿನ ವ್ಯತ್ಯಾಸವನ್ನು ಚಿಕಿತ್ಸೆಗಳ ನಡುವಿನ ವ್ಯತ್ಯಾಸವನ್ನು ಹೋಲಿಸುತ್ತೇವೆ ಈಗ ನಾವು ANOVA ಟೇಬಲ್ ಎಂದು ಕರೆಯಲ್ಪಡುವ ಅತ್ಯಂತ ಜನಪ್ರಿಯ ಮತ್ತು ಅತಿಮುಖ್ಯವಾದ ಟೇಬಲ್ಗೆ ಬರುತ್ತೇವೆ ANOVA ವಿಭಿನ್ನತೆಯ ವಿಶ್ಲೇಷಣೆಗಾಗಿ ನಿಂತಿದೆ ಆದ್ದರಿಂದ ಅಂತಿಮವಾಗಿ ಎಲ್ಲವನ್ನೂ ವ್ಯತ್ಯಾಸದ ವಿಶ್ಲೇಷಣೆಗೆ ಕುದಿಸುವಂತೆ ನೀವು ನೋಡಬಹುದು ಆದ್ದರಿಂದ ಈ ಕೋಷ್ಟಕವು ಹಲವಾರು ಕಾಲಮ್ಗಳನ್ನು ಹೊಂದಿದೆ ಮತ್ತು ಮೊದಲ ಅಂಕಣವು ಬದಲಾವಣೆಯ ಮೂಲವಾಗಿದೆ ಆದ್ದರಿಂದ ಇದು ಚಿಕಿತ್ಸೆಗಳಾಗಬಹುದು ಮತ್ತು ಅದು ದೋಷವಾಗಬಹುದು ನಾನು ಮೊದಲೇ ಹೇಳಿದಂತೆ ಚಿಕಿತ್ಸೆಗಳಿಂದ ವ್ಯತ್ಯಾಸ ಮತ್ತು ದೋಷದಿಂದ ಭಿನ್ನತೆ ಮತ್ತು ಈ ಕಾಲಮ್ ಚಿಕಿತ್ಸೆಯ ಚೌಕಗಳ ಮೊತ್ತವನ್ನು ಹೊಂದಿದೆ ಮತ್ತು ಇದು ದೋಷದ ಚೌಕಗಳ ಮೊತ್ತವಾಗಿದೆ ನಾನು ಎಲ್ಲಾ ವಿವರಗಳಿಗೆ ಬರುವುದಿಲ್ಲ ಆದ್ದರಿಂದ ಚಿಕಿತ್ಸೆಗಳ ಕಾರಣದಿಂದಾಗುವ ವ್ಯತ್ಯಾಸವು ಚಿಕಿತ್ಸೆಗಳ ಚೌಕಗಳ ಮೊತ್ತಕ್ಕೆ ಪ್ರತಿನಿಧಿಸುತ್ತದೆ ಸಾಮಾನ್ಯವಾಗಿ ನಾವು ಸಂಪೂರ್ಣ ವ್ಯತ್ಯಾಸ ಅಥವಾ ನಿಜವಾದ ವ್ಯತ್ಯಾಸವನ್ನು ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ವ್ಯಾಖ್ಯಾನಿಸಲಾದ ಸರಾಸರಿ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ವ್ಯತ್ಯಾಸವು ಸಕಾರಾತ್ಮಕವಾಗಬಹುದು ಮತ್ತು ಕೆಲವು ವ್ಯತ್ಯಾಸಗಳು ನಕಾರಾತ್ಮಕವಾಗಬಹುದು ಆದ್ದರಿಂದ ಅದರಂತೆಯೇ ವ್ಯತ್ಯಾಸವನ್ನು ತೆಗೆದುಕೊಳ್ಳುವ ಬದಲು ನಾವು ಅವರ ವರ್ಗವನ್ನು ತೆಗೆದುಕೊಳ್ಳುತ್ತೇವೆ ಅಂತೆಯೇ ದೋಷದ ಚೌಕಗಳ ಮೊತ್ತವನ್ನು ನಾವು ಮಾಡುತ್ತಿದ್ದೇವೆ ಹಾಗಾಗಿ ಈ ಮೊತ್ತದ ಚೌಕಗಳನ್ನು ನಿಜವಾಗಿ ಮೌಲ್ಯಮಾಪನ ಮಾಡಲಾಗುತ್ತಿಲ್ಲವೆಂದು ನಾನು ಹೇಳುತ್ತಿಲ್ಲ ಆದರೆ ವರ್ಗಗಳ ರೂಪದಲ್ಲಿ ವ್ಯತ್ಯಾಸಗಳ ಅಳತೆಗಳು ಎಂದು ನಾನು ಸೂಚಿಸುತ್ತಿದ್ದೇನೆ A ಎನ್ನುವುದು ನಿರ್ದಿಷ್ಟ ಅಂಶಗಳಿಗೆ ಅಥವಾ ಚಿಕಿತ್ಸೆಗಳೆಂದು ಕರೆಯಲ್ಪಡುವ ಸಂಖ್ಯೆಗಳ ಮಟ್ಟವಾಗಿದೆ ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದದ್ದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ಸ್ವಾತಂತ್ರ್ಯದ ಡಿಗ್ರಿ ಆದ್ದರಿಂದ ದೋಷದ ಚೌಕಗಳ ಮೊತ್ತದೊಂದಿಗೆ ಚಿಕಿತ್ಸೆಯ ಚೌಕಗಳ ಮೊತ್ತವನ್ನು ಹೋಲಿಸುವುದಕ್ಕಿಂತ ಹೆಚ್ಚಾಗಿ ಚಿಕಿತ್ಸೆಗಳ ಮಾದರಿ ಗಾತ್ರ ಮತ್ತು ಮಾದರಿ ಗಾತ್ರ ದೋಷವು ಗಣನೀಯವಾಗಿ ವಿಭಿನ್ನವಾಗಿರುತ್ತದೆ ಅವುಗಳನ್ನು ಒಂದೇ ಆಧಾರದಲ್ಲಿ ಇರಿಸಲು ಸೂಕ್ತವಾದ ಡಿಗ್ರಿ ಸ್ವಾತಂತ್ರ್ಯದ ಮೂಲಕ ನೀವು ಪ್ರತಿಯೊಂದು ಮೊತ್ತದ ಚೌಕಗಳನ್ನು ಅಳೆಯಬಹುದು ಆದ್ದರಿಂದ ನೀವು ಒಂದು ಮೈನಸ್ 1 ರಿಂದ ಭಾಗಿಸಿ ಅಲ್ಲಿ ಒಂದು ಚಿಕಿತ್ಸೆಯ ಸಂಖ್ಯೆ ಮತ್ತು ತಪ್ಪಾಗಿ ಸ್ಕೇಲ್ಡ್ ದೋಷ ವರ್ಗವನ್ನು ಪಡೆಯಲು ನಾವು n ನ ಮೈನಸ್ 1 ಆಗಿ ದೋಷದ ಮೊತ್ತವನ್ನು ವಿಭಾಗಿಸುತ್ತದೆ n ಮೈನಸ್ 1 ಆಗಿರುವ ದೋಷ ಅಂಶದ ಸ್ವಾತಂತ್ರ್ಯದ ಹಂತಗಳು ಆದ್ದರಿಂದ ನೀವು ಆವರ್ತನಗಳ ಆಯಾಮದ ಮೂಲಕ ಚೌಕಗಳ ಮೊತ್ತವನ್ನು ಭಾಗಿಸಿದಾಗ ನಾವು ಸರಾಸರಿ ಚದರ ಚಿಕಿತ್ಸೆ ಮತ್ತು ಸರಾಸರಿ ಚದರ ದೋಷವನ್ನು ಪಡೆಯುತ್ತೇವೆ ಮತ್ತು ನಾವು ಇಲ್ಲಿ ಏನು ಮಾಡುತ್ತಿರುವೆಂದರೆ ಎರಡು ಸರಾಸರಿ ಚೌಕಗಳನ್ನು ಹೋಲಿಸಿ ಸರಾಸರಿ ಚದರ ದೋಷದಿಂದ ಚದರ ಚಿಕಿತ್ಸೆಗಳು ಅರ್ಥ ನಾನು ಇಲ್ಲಿ ಈ ಸಣ್ಣ ಟೈಪೊವನ್ನು ಸರಿಪಡಿಸಬಹುದೇ ಎಂದು ನೋಡೋಣ ರಾಜಧಾನಿ ಎಸ್ ಇರಬೇಕು ಸರಿ ಅದು ಕೇರ್ ತೆಗೆದುಕೊಳ್ಳುತ್ತದೆ ಮತ್ತು ಇಲ್ಲಿ ನಾವು ಹೋಗುತ್ತೇವೆ ನೀವು ಸರಾಸರಿ ಚದರ ಚಿಕಿತ್ಸೆಯನ್ನು ನೋಡಿದರೆ ಅದು ಭಿನ್ನತೆಯನ್ನು ಹೋಲುತ್ತದೆ ವ್ಯತ್ಯಾಸವು ಚದುರಂಗದ ಮೊತ್ತವಾಗಿದೆ ಎಂದು ನಮಗೆ ತಿಳಿದಿದೆ ಇಲ್ಲಿ ಚಿಕಿತ್ಸೆಗಳ ಚೌಕಗಳ ಮೊತ್ತವನ್ನು ನೀವು ಲೆಕ್ಕಾಚಾರ ಮಾಡುವಾಗ ಸೂಕ್ತವಾದ ಸರಾಸರಿಯನ್ನು ನೀವು ವ್ಯಾಖ್ಯಾನಿಸುತ್ತೀರಿ ಮತ್ತು ನಂತರ ಗೌರವಾನ್ವಿತ ಸರಾಸರಿಯೊಂದಿಗೆ ಪ್ರತಿಕ್ರಿಯೆಯ ವಿಚಲನವನ್ನು ನೀವು ಕಂಡುಕೊಳ್ಳುತ್ತೀರಿ ಮತ್ತು ನಂತರ ಅವುಗಳನ್ನು ವರ್ಗಾಯಿಸಿ ಮತ್ತು ಪ್ರತಿ ವಿಚಲನವು ವರ್ಗಗೊಳ್ಳುತ್ತದೆ ಮತ್ತು ನಂತರ ಎಲ್ಲಾ ವ್ಯತ್ಯಾಸಗಳು ಚಿಕಿತ್ಸೆಗಳ ಚೌಕಗಳ ಮೊತ್ತವನ್ನು ಪಡೆಯಲು ಸೇರಿಸಲಾಗುತ್ತದೆ ಮತ್ತು ನೀವು ಡಿಗ್ರಿ ಸ್ವಾತಂತ್ರ್ಯದೊಂದಿಗೆ ಭಾಗಿಸಿದಾಗ ನಾವು ಸರಾಸರಿ ಚದರ ಚಿಕಿತ್ಸೆ ಪಡೆಯುತ್ತೇವೆ ಆದ್ದರಿಂದ ಇದು ಒಂದು ವಿಧದ ವ್ಯತ್ಯಾಸವಾಗಿದೆ ತದನಂತರ ಅದೇ ರೀತಿ ನೀವು ದೋಷ ಪದವನ್ನು ಹೊಂದಿದ್ದೀರಿ ಅಲ್ಲಿ ನೀವು ಸರಾಸರಿ ಚದರ ದೋಷವನ್ನು ಹೊಂದಿದ್ದೀರಿ ಅಲ್ಲಿ ದೋಷಗಳ ಚೌಕಗಳ ಮೊತ್ತವು ಸ್ವಾತಂತ್ರ್ಯದ ಹಂತಗಳನ್ನು ವಿಂಗಡಿಸುತ್ತದೆ ಆದ್ದರಿಂದ ಎಫ್ ಮೌಲ್ಯವನ್ನು ಪಡೆಯಲು ಮತ್ತು ಈ ಎಫ್ ಮೌಲ್ಯದೊಂದಿಗೆ ಸಂಭವನೀಯತೆಯ ಮೌಲ್ಯಗಳನ್ನು ಆಧರಿಸಿ ಸರಾಸರಿ ಚದರ ದೋಷದಿಂದ ನೀವು ಸರಾಸರಿ ಚದರ ಚಿಕಿತ್ಸೆಯನ್ನು ಹೋಲಿಸಿ ನೀವು ಸಾಕಷ್ಟು ತೀರ್ಮಾನಗಳನ್ನು ಮಾಡಬಹುದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ವಿಷಯ ಅಥವಾ ನಿಮ್ಮ ಪ್ರಾಯೋಗಿಕ ರನ್ಗಳ ಯಾದೃಚ್ಛಿಕ ಪ್ರಯೋಗಗಳನ್ನು ನೀವು ನೆನಪಿನಲ್ಲಿರಿಸಿಕೊಳ್ಳಿ ಸಾಧಾರಣ ಪ್ರವೃತ್ತಿ ಯಾವುದೇ ಪ್ರಯೋಗದಲ್ಲಿ ಒಂದು ಹೊಸ ಪ್ರಯೋಗಾಲಯವು ಅಂಶದ ಸೆಟ್ಟಿಂಗ್ಗಳನ್ನು ಕ್ರಮಬದ್ಧವಾಗಿ ಬದಲಿಸುವಂತೆಯೇ ನಾವು ಅದನ್ನು ಹಾಕೋಣ ಅವರು ಕಡಿಮೆ ಫ್ಯಾಕ್ಟರ್ ಸೆಟ್ಟಿಂಗ್ಗಳಿಂದ ಒಂದು ವೇರಿಯೇಬಲ್ಗೆ ಹೆಚ್ಚಿನ ಫ್ಯಾಕ್ಟರ್ ಸೆಟ್ಟಿಂಗ್ಗೆ ಹೋಗಬಹುದು ಮತ್ತು ನಂತರ ಮುಂದಿನ ವೇರಿಯಬಲ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ಪುನಃ ಕ್ರಮಬದ್ಧವಾದ ವಿಧಾನದಲ್ಲಿ ಮಾಡುತ್ತಾರೆ ಅದು ಪ್ರಯೋಗದ ಸಂಘಟಿತ ಮನಸ್ಸನ್ನು ತೋರಿಸುತ್ತದೆ ಆದರೆ ವಾಸ್ತವದಲ್ಲಿ ಯಾದೃಚ್ಛಿಕ ಶೈಲಿಯಲ್ಲಿ ಪ್ರಯೋಗಗಳನ್ನು ಮಾಡುವುದು ಉತ್ತಮ ಓಟಗಳ ಕ್ರಮವನ್ನು ಮಿಶ್ರಣ ಮಾಡುವುದು ಯಾದೃಚ್ಛಿಕಗೊಳಿಸುವಿಕೆಯಿಂದ ಅರ್ಥ ನಾವು ಅದನ್ನು ಏಕೆ ಮಾಡಬೇಕು ನಾವು ಫೋಟೊಕಾಪಿಯರ್ನಲ್ಲಿ ನೋಡುತ್ತಿದ್ದೇವೆ ಮತ್ತು ಫೋಟೊಕಾಪಿಯರ್ನಲ್ಲಿ ಬಳಸಿದ ಮೂರು ವಿಭಿನ್ನ ಟೋನರುಗಳನ್ನು ನೋಡುತ್ತಿದ್ದೇವೆ ನೀವು ಪ್ರತಿ ಮೂರು ಟೋನರಿಗೆ ಪ್ರಯೋಗಗಳನ್ನು ಮಾಡಬೇಕೆಂದು ಚಿತ್ರದ ಗುಣಮಟ್ಟವನ್ನು ನೋಡಿ ಮತ್ತು ಯಾವ ಟೋನರು ಉತ್ತಮ ಮತ್ತು ಯಾವ ಟೋನರು ಅಷ್ಟೊಂದು ಉತ್ತಮವಾಗಿಲ್ಲ ಎಂದು ನಿರ್ಧರಿಸಲು ನಾವು ಹೇಳುತ್ತೇವೆ ಆದ್ದರಿಂದ ಈ ವಿವರಣಾತ್ಮಕ ಉದಾಹರಣೆಯಲ್ಲಿ ನೀವು ಮಾಡಬಹುದಾದದ್ದು ಮೊದಲ 10 ನಿಮಿಷಗಳವರೆಗೆ ಟೋನರು A ಮೊದಲ ಟೋನರ್ನ 3 ಪ್ರತಿಗಳು ಮತ್ತು ನಂತರ ಎರಡನೇ ಟೋನರುನ 3 ಪ್ರತಿಗಳು ಮತ್ತು ಮೂರನೆಯ ಟೋನರಿನೊಂದಿಗೆ 3 ಪ್ರತಿಗಳು ನೀವು ಅದನ್ನು ಮಾಡುವಾಗ ಫೋಟೊಕಾಪಿಯರ್ ಅನ್ನು ಬಿಸಿಮಾಡಬಹುದು ಆದ್ದರಿಂದ ನೀವು ಮೂರನೇ ಟೋನರಿಗೆ ಬರುವಾಗ ಫೋಟೊಕಾಪಿಯರ್ನ ಬಾಹ್ಯ ತಾಪನ ಕಳಪೆ ಗುಣಮಟ್ಟದ ಪ್ರತಿಗಳು ಮೂರನೆಯ ಟೋನರಿಗೆ ಸರಿಯಾಗಿ ಕಾರಣವಾಗಬಹುದು ಆದ್ದರಿಂದ ಇದು ಟೋನರು ಸಿ ಉತ್ತಮವಾದುದು ಎಂಬ ತಪ್ಪು ತೀರ್ಮಾನಕ್ಕೆ ಕಾರಣವಾಗುತ್ತದೆ ಫೋಟೊಕಾಪಿಯರ್ನ ತಾಪನ ಅನಿವಾರ್ಯ ಮತ್ತು ಬಹುಶಃ ನಿಯಂತ್ರಿಸಲಾಗುವುದಿಲ್ಲ ಮತ್ತು ನೀವು ಈ ಎಲ್ಲ ಮೌಲ್ಯಮಾಪನಗಳನ್ನು 30 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು ಆದ್ದರಿಂದ ನೀವು ರನ್ಗಳ ಕ್ರಮವನ್ನು ಬೆರೆಸಬಹುದು ನೀವು ಟೋನರು A ಅಥವಾ ಟೋನರ್ 1 ಅನ್ನು ಮೊದಲಿಗೆ ಹಾಕಬಹುದು ನಂತರ ಟೋನರು 2 ನಂತರ ಟೋನರ್ 3 ಮತ್ತು ನಂತರ 2 3 1 1 3 2 ಹಾಗೆ ನೀವು ಯಾದೃಚ್ಛಿಕ ಶೈಲಿಯಲ್ಲಿ ಅದನ್ನು ಮಾಡಿದರೆ ಹೆಚ್ಚಿನ ತಾಪಮಾನ ಪರಿಣಾಮವು ನಿರ್ದಿಷ್ಟ ಟೊನರ್ಗಿಂತಲೂ ಮೂರು ಟೋನರುಗಳ ಪ್ರದರ್ಶನಗಳನ್ನು ಸಹ ಪ್ರತಿಫಲಿಸುತ್ತದೆ ಅಥವಾ ಪರೋಕ್ಷವಾಗಿ ಪ್ರಭಾವ ಬೀರುತ್ತದೆ ಆದ್ದರಿಂದ ಯಾದೃಚ್ಛಿಕಗೊಳಿಸುವಿಕೆಯಿಂದ ಯಾವುದೇ ಸ್ವೀಕಾರಾರ್ಹ ಪರಿಣಾಮಗಳು ಎಲ್ಲಾ ಅಂಶದ ಸೆಟ್ಟಿಂಗ್ಗಳನ್ನು ಅಡ್ಡಲಾಗಿ ಹರಡುತ್ತವೆ ಅಥವಾ ವಿತರಿಸುತ್ತವೆ ಆದ್ದರಿಂದ ಯಾದೃಚ್ಛೀಕರಣವು ಒಳ್ಳೆಯದು ಮತ್ತು ನೀವು ಪ್ರಯೋಗಗಳನ್ನು ಮಾಡುವಾಗ ನಿಮ್ಮ ರನ್ಗಳ ಆದೇಶವನ್ನು ಯಾದೃಚ್ಛಿಕಗೊಳಿಸುತ್ತೀರಿ ಎಂದು ನಾನು ಮನವಿ ಮಾಡುತ್ತೇನೆ ಹಾಗಾಗಿ ಯಾದೃಚ್ಛಿಕ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾದ ಪ್ರಯೋಗಗಳನ್ನು ನಡೆಸುವ ಮೂಲಕ ಯಾದೃಚ್ಛಿಕತೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಪ್ರಯೋಗಾತ್ಮಕ ವಸ್ತುಗಳ ಹಂಚಿಕೆಯು ವಿವಿಧ ರನ್ಗಳಿಗೆ ಕೂಡಾ ಯಾದೃಚ್ಛಿಕ ಶೈಲಿಯಲ್ಲಿ ಮಾಡಲಾಗುತ್ತದೆ ಸರಿ ನಾವು ನಿಧಾನವಾಗಿ ಪ್ರಯೋಗಗಳ ವಿನ್ಯಾಸಕ್ಕೆ ಬರುತ್ತೇವೆ ಮತ್ತು ಪ್ರಮುಖ ಪ್ರಾಯೋಗಿಕ ವಿನ್ಯಾಸಗಳಲ್ಲಿ ಅಪವರ್ತನೀಯ ವಿನ್ಯಾಸ ಒಂದಾಗಿದೆ ನೀವು 2 ಪವರ್ n ಅಪವರ್ತನೀಯ ವಿನ್ಯಾಸದ ಬಗ್ಗೆ ಕೇಳಿರಬಹುದು ಅಲ್ಲಿ 2 ಎಂಬುದು ಮಟ್ಟಗಳ ಸಂಖ್ಯೆ ಮತ್ತು n ಅಂಶಗಳ ಸಂಖ್ಯೆ ಉದಾಹರಣೆಗೆ ನೀವು ಮೂರು ಅಂಶಗಳನ್ನು a b ಮತ್ತು c ತಾಪಮಾನ ಒತ್ತಡ ಮತ್ತು ಏಕಾಗ್ರತೆ ಹೊಂದಿದ್ದರೆ ನೀವು ಎರಡು ಹಂತಗಳಲ್ಲಿ ತನಿಖೆ ಮಾಡುವ ಪ್ರತಿಯೊಂದು ಅಂಶ ಉನ್ನತ ಮಟ್ಟ ಮತ್ತು ಕೆಳಮಟ್ಟ ಅದಕ್ಕಾಗಿಯೇ ನಮಗೆ 2 ನೇ ಸಂಖ್ಯೆಯಿದೆ ಆದ್ದರಿಂದ ನಾವು ವಾಸ್ತವವಾಗಿ 8 ಪ್ರಯೋಗಗಳನ್ನು ಮಾಡುತ್ತಿದ್ದೇವೆ 2 ಪವರ್ 3 ಇದು 8 ಕ್ಕೆ ಸಮಾನವಾಗಿರುತ್ತದೆ 8 ಪ್ರಯೋಗಗಳನ್ನು ಮಾಡಲಾಗುತ್ತಿದೆ ಮತ್ತು ಪ್ರತಿ ಅಂಶವು ಕೇವಲ ಎರಡು ಹಂತಗಳಲ್ಲಿ ಉನ್ನತ ಮಟ್ಟದ ಮತ್ತು ಕೆಳಮಟ್ಟದಲ್ಲಿ ತನಿಖೆಯಾಗುತ್ತದೆ ಆದ್ದರಿಂದ ಅಪವರ್ತನೀಯ ವಿನ್ಯಾಸದ ಹಲವು ಅನುಕೂಲಗಳಿವೆ ಸರಿ ನಾನು ಎರಡು ಹಂತಗಳಲ್ಲಿ ಮಾತ್ರ ಏಕೆ ಮಾಡಬೇಕೆಂದು ನೀವು ಯೋಚಿಸಬಹುದು ನಾನು ಅದನ್ನು ಅನೇಕ ಹಂತಗಳಲ್ಲಿ ಮಾಡಿದರೆ ಉತ್ತಮವಾಗಿ ಕಾಣುತ್ತದೆ ಸರಿ ಆದರೆ ಅನೇಕ ಅಂಶಗಳ ಎರಡು ಹಂತಗಳಲ್ಲೂ ಸಹ ನಿಮ್ಮ ಪ್ರಾಯೋಗಿಕ ಕಾರ್ಯಕ್ರಮವನ್ನು ನೀವು ಅರ್ಥೈಸಿಕೊಳ್ಳಬಹುದು ಮತ್ತು ಇನ್ನೂ ಬೆಲೆಬಾಳುವ ಮಾಹಿತಿಯನ್ನು ಪಡೆಯಬಹುದು ಮತ್ತು ಅಂಶಗಳ ಸಂಖ್ಯೆಯು ತುಂಬಾ ದೊಡ್ಡದಾದಾಗಲೂ ಸಹ 2 ಪವರ್ n ಸಾಕಷ್ಟು ದೊಡ್ಡದಾಗುತ್ತದೆ ಆದ್ದರಿಂದ ಅಪವರ್ತನೀಯ ವಿನ್ಯಾಸದ ಅನುಕೂಲಗಳು ನಿಮ್ಮ ಫಲಿತಾಂಶಗಳನ್ನು ನೀವು ವೈಜ್ಞಾನಿಕವಾಗಿ ಅರ್ಥೈಸಿಕೊಳ್ಳಬಹುದು ಇದು ಪ್ರತಿಕ್ರಿಯೆ ಹಂತದ ವಿಧಾನದಂತಹ ಆಪ್ಟಿಮೈಜೇಷನ್ ವಿಧಾನಗಳನ್ನು ಶಕ್ತಗೊಳಿಸುತ್ತದೆ ಈ ಅಪವರ್ತನೀಯ ವಿನ್ಯಾಸದ ಸೌಂದರ್ಯವು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಅಂಶಗಳೆರಡನ್ನೂ ಒಟ್ಟಿಗೆ ವಿಶ್ಲೇಷಿಸಬಹುದು ಉದಾಹರಣೆಗೆ ನೀವು ಮೂರು ವಿಧದ ವೇಗವರ್ಧಕಗಳನ್ನು ವೇಗವರ್ಧಕ 1 ವೇಗವರ್ಧಕ 2 ವೇಗವರ್ಧಕ 3 ಹೊಂದಿದ್ದರೆ ನೀವು ಅವುಗಳನ್ನು ಯಾವುದೇ ನಿರಂತರ ಘಟಕಗಳೆಂದು ಪರಿಗಣಿಸುವುದಿಲ್ಲ ಏಕೆಂದರೆ ನೀವು ಅವುಗಳನ್ನು ಬೆಟ್ ಮೇಲ್ಮೈ ವಿಸ್ತೀರ್ಣದಲ್ಲಿ ಪ್ರತಿನಿಧಿಸುತ್ತಿಲ್ಲ ಮತ್ತು ಆ ರೀತಿಯ ವಿಷಯಗಳು ಕಳಪೆ ಸಂಪುಟಗಳು ಆದ್ದರಿಂದ ಇವುಗಳು ಪ್ರತ್ಯೇಕವಾದ ಘಟಕಗಳಾಗಿವೆ ಮತ್ತೊಂದೆಡೆ ನಿರಂತರ ವ್ಯಾಪ್ತಿಯ ಮೇಲೆ ವ್ಯತ್ಯಾಸವಾಗುವ ತಾಪಮಾನ ಅಥವಾ ಒತ್ತಡದ ಪರಿಣಾಮವನ್ನು ನೀವು ತನಿಖೆ ಮಾಡಲು ಬಯಸಬಹುದು ಆದ್ದರಿಂದ ಅಪವರ್ತನೀಯ ವಿನ್ಯಾಸವನ್ನು ಒಳಗೊಂಡಿರುವ ಪ್ರಯೋಗಗಳ ವಿನ್ಯಾಸ ನೀವು ವಿಭಿನ್ನ ಮತ್ತು ನಿರಂತರ ಅಂಶಗಳ ಮಿಶ್ರಣವನ್ನು ಅಥವಾ ನಿರಂತರವಾಗಿ ವಿಭಿನ್ನ ಅಂಶಗಳನ್ನು ಒಳಗೊಂಡಿರಬಹುದು ಮತ್ತು ಈಗ ಕೈಗಾರಿಕಾ ಸ್ಪರ್ಧಾತ್ಮಕತೆಯ ಅಪವರ್ತನ ವಿನ್ಯಾಸವು ಕಡ್ಡಾಯವಾಗಿದೆ ಎಂದು ತಿಳಿದುಬಂದಿದೆ ಮತ್ತೊಮ್ಮೆ ಗರಿಷ್ಟ ಮಾಹಿತಿಯನ್ನು ಮರುಪಡೆಯಲು ನೀವು ಸೀಮಿತ ಸಂಖ್ಯೆಯ ಪ್ರಯೋಗಗಳನ್ನು ಮಾಡಬಹುದು ಪ್ರಯೋಗಗಳನ್ನು ಮಾಡುವ ಸಾಮಾನ್ಯ ಮಾರ್ಗವೆಂದರೆ ಒಂದು ಸಮಯದಲ್ಲಿ ಒಂದು ಅಂಶವನ್ನು ಬದಲಿಸುವುದು ಇದು ಉತ್ತಮ ತಂತ್ರವಲ್ಲ ಏಕೆಂದರೆ ಇದು ಹೆಚ್ಚಿನ ಸಂಖ್ಯೆಯ ಓಟಗಳಿಗೆ ಕಾರಣವಾಗುತ್ತದೆ ಮತ್ತು ಅಂಶಗಳ ನಡುವಿನ ಪರಸ್ಪರ ಕ್ರಿಯೆಯ ಮೂಲಕ ವ್ಯತ್ಯಾಸದ ಬೆಲೆಯನ್ನು ಎತ್ತಿಕೊಳ್ಳುವುದಿಲ್ಲ ಒಂದು ಅಂಶವು ಇತರ ಅಂಶವನ್ನು ಪ್ರಭಾವಿಸುತ್ತದೆ ನೀವು ಎರಡನೇ ಅಂಶವನ್ನು ಬದಲಾಯಿಸುವಾಗ ಮೊದಲ ಅಂಶವು ತೆಗೆದುಕೊಂಡ ಮೌಲ್ಯವು ಪ್ರತಿಕ್ರಿಯೆಯನ್ನು ನಿರ್ಧರಿಸುತ್ತದೆ ನೀವು ಒಳಗೊಂಡಿರುವ ಪ್ರಯೋಗಗಳನ್ನು ಮಾಡುತ್ತಿರುವಾಗ ಎ ಮತ್ತು ಬಿ ಎರಡು ಅಂಶಗಳು ಎ ಬಿ ನಡುವಿನ ಪರಸ್ಪರ ಕ್ರಿಯೆಯೂ ಸಹ ಪ್ರತಿಕ್ರಿಯೆಯ ಫಲಿತಾಂಶವನ್ನು ಪ್ರಭಾವಿಸುತ್ತದೆ ಎಂದು ನಾವು ಹೇಳೋಣ ನೀವು ಬಿ ಒಂದು ಮಟ್ಟದಿಂದ ಪ್ರಯೋಗಗಳನ್ನು ಮಾಡುತ್ತಿರುವಾಗ ಮತ್ತು ಇತರ ಹಂತದ ಬಿ ಗೆ ಹೋದಾಗ ಪ್ರತಿಕ್ರಿಯೆ ಮೊದಲ ಅಂಶದ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಸರಿ ನೀವು B ಅನ್ನು ಬದಲಾಯಿಸುವಾಗ ಎ ಮೌಲ್ಯವು ಪ್ರತಿಕ್ರಿಯೆಯನ್ನು ಗಣನೀಯವಾಗಿ ನಿರ್ಧರಿಸಿದರೆ ನಂತರ ಎರಡು ಅಂಶಗಳು ಸಂವಹನಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ